ಈ ಮಾಡ್ಯೂಲ್ಗೆ ಸುಸ್ವಾಗತ ಈ ಮಾಡ್ಯೂಲ್ನಲ್ಲಿ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ನಿಖರವಾದ ಇನ್ಪುಟ್ ಮತ್ತು ಔಟ್ಪುಟ್ ಶ್ರೇಣಿಯನ್ನು ನಾವು ಅರ್ಥಮಾಡಿಕೊಳ್ಳುತ್ತೇವೆ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ಇನ್ಪುಟ್ ಮತ್ತು ಔಟ್ಪುಟ್ ಶ್ರೇಣಿಯನ್ನು ಅರ್ಥಮಾಡಿಕೊಳ್ಳಲು ನಾವು ಇಲ್ಲಿ ನೋನ್ ಇನ್ವರ್ಟಿಂಗ್ ಆಂಪ್ಲಿಫೈಯರ್ ಗಾಗಿ ಬಳಸಿದ ಸರ್ಕ್ಯೂಟ್ ಅನ್ನು ಬಳಸಬಹುದು ಇನ್ವರ್ಟಿಂಗ್ ಅಲ್ಲದ ಆಂಪ್ಲಿಫಯರ್ ಸರ್ಕ್ಯೂಟ್ ಅನ್ನು ಬಳಸಿಕೊಂಡು ನಾವು ಇನ್ಪುಟ್ ಮತ್ತು ಔಟ್ಪುಟ್ ಶ್ರೇಣಿಯನ್ನು ಹೇಗೆ ಅಳೆಯಬಹುದು ಎಂಬುದನ್ನು ತ್ವರಿತವಾಗಿ ನೋಡೋಣ ಇನ್ವರ್ಟಿಂಗ್ ಮಾಡದ ಆಂಪ್ಲಿಫೈಯರ್ನ ಇನ್ಪುಟ್ನಲ್ಲಿ ನಾವು ಸಿಗ್ನಲ್ ಅನ್ನು ಅನ್ವಯಿಸುತ್ತೇವೆ ಅಂದರೆ ಇನ್ವರ್ಟಿಂಗ್ ಮಾಡದ ಆಂಪ್ಲಿಫೈಯರ್ನ ಇನ್ವರ್ಟಿಂಗ್ ಅಲ್ಲದ ಟರ್ಮಿನಲ್ ಮತ್ತು ನಾವು ಹೊಂದಿಸಿದ ಲಾಭಕ್ಕೆ ಸಂಬಂಧಿಸಿದಂತೆ ಅನುಗುಣವಾದ ಔಟ್ಪುಟ್ ಅನ್ನು ನಾವು ನೋಡುತ್ತೇವೆ ನಾವು ಯಾವ ಪ್ರಯೋಗಗಳನ್ನು ಮಾಡಲಿದ್ದೇವೆ ಎಂಬುದನ್ನು ಅರ್ಥಮಾಡಿಕೊಳ್ಳೋಣ ಕಾರ್ಯಾಚರಣೆಯ ಆಂಪ್ಲಿಫೈಯರ್ನ ಇನ್ಪುಟ್ ಮತ್ತು ಔಟ್ಪುಟ್ ಶ್ರೇಣಿಯನ್ನು ಅಧ್ಯಯನ ಮಾಡುವುದು ಪ್ರಯೋಗವಾಗಿದೆ ಆಪ್ ಆಂಪ್ ಸರ್ಕ್ಯೂಟ್ಗಳಲ್ಲಿ ಪಟ್ಟಿ ಮಾಡದ ಔಟ್ಪುಟ್ ಅನ್ನು ಒಂದು ಶ್ರೇಣಿಯ ಇನ್ಪುಟ್ ವೋಲ್ಟೇಜ್ಗೆ ಮಾತ್ರ ಸಾಧಿಸಬಹುದು ಮತ್ತು ಅದು ಸರ್ಕ್ಯೂಟ್ನ ಲಾಭವನ್ನು ಅವಲಂಬಿಸಿರುತ್ತದೆ ನಾವು ಇನ್ಪುಟ್ ಸಿಗ್ನಲ್ ಅನ್ನು ಅನ್ವಯಿಸಿದಾಗ ಮತ್ತು ಸರ್ಕ್ಯೂಟ್ನ ಲಾಭವು ಅಧಿಕವಾಗಿದ್ದಾಗ ಪಕ್ಷಪಾತ ವೋಲ್ಟೇಜ್ ಅನ್ನು ಮೀರಿದಾಗ ಮಾತ್ರ ಔಟ್ಪುಟ್ ವಿರೂಪಗೊಳ್ಳುತ್ತದೆ ಎಂದು ನಾವು ಈಗಾಗಲೇ ನೋಡಿದ್ದೇವೆ ಬಯಾಸ್ ವೋಲ್ಟೇಜ್ ಜೊತೆಗೆ ಮೈನಸ್ 15 ವೋಲ್ಟ್ ಆಗಿದೆ ಆದ್ದರಿಂದ ಅನ್ವಯಿಸಬಹುದಾದ ಗರಿಷ್ಠ ಧನಾತ್ಮಕ ಮತ್ತು ನಕಾರಾತ್ಮಕ ಇನ್ಪುಟ್ ವೋಲ್ಟೇಜ್ ಅನ್ನು ಆಪ್ ಆಂಪ್ ಪಟ್ಟಿ ಮಾಡದ ಔಟ್ಪುಟ್ ಅನ್ನು ಆಪ್ ಆಂಪ್ನ ಇನ್ಪುಟ್ ವೋಲ್ಟೇಜ್ ಶ್ರೇಣಿ ಎಂದು ಕರೆಯಲಾಗುತ್ತದೆ ಕಾರ್ಯಾಚರಣೆಯ ವರ್ಧಕದ ಗರಿಷ್ಠ ಧನಾತ್ಮಕ ಮತ್ತು ನಕಾರಾತ್ಮಕ ಪಟ್ಟಿ ಮಾಡದ ಔಟ್ಪುಟ್ ವೋಲ್ಟೇಜ್ ನೀಡುತ್ತದೆ ಇದು ಕಾರ್ಯಾಚರಣೆಯ ವರ್ಧಕದ ಪಕ್ಷಪಾತ ವೋಲ್ಟೇಜ್ ಅನ್ನು ಮಾತ್ರ ಅವಲಂಬಿಸಿರುತ್ತದೆ ಎಂದರೆ ನಾವು ಪಿನ್ 7 ಮತ್ತು ಪಿನ್ 4 ಗೆ ನಾವು ನೀಡುವ ಯಾವುದೇ ವೋಲ್ಟೇಜ್ ಕ್ರಮವಾಗಿ ವಿಸಿಸಿ Vcc ಮತ್ತು Vಇಇ ಆಗಿರುತ್ತದೆ ವೋಲ್ಟೇಜ್ಔಟ್ಪುಟ್ ಮತ್ತು ಇನ್ಪುಟ್ ವೋಲ್ಟೇಜ್ ಶ್ರೇಣಿಯ ಈ ನಿರ್ದಿಷ್ಟ ವೋಲ್ಟೇಜ್ ಅನ್ನು ಅವಲಂಬಿಸಿರುತ್ತದೆ ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ ಶ್ರೇಣಿಯನ್ನು ಅರ್ಥಮಾಡಿಕೊಳ್ಳಲು ಇನ್ವರ್ಟಿಂಗ್ ಮಾಡದ ಆಂಪ್ಲಿಫೈಯರ್ ಅನ್ನು ಅರ್ಥಮಾಡಿಕೊಳ್ಳಲು ನಾವು ಬಳಸಿದ ಅದೇ ಸರ್ಕ್ಯೂಟ್ ಅನ್ನು ನಾವು ಬಳಸುತ್ತೇವೆ ಇನ್ಪುಟ್ ಟರ್ಮಿನಲ್ ವಿಇನ್ನಲ್ಲಿ ನಾವು 0 5 ವಿ ಪೀಕ್ ಟು ಪೀಕ್ 1ಕಿಲೋಹೆರ್ಟ್ಜ್ ಸೈನ್ ತರಂಗವನ್ನು ಅನ್ವಯಿಸುತ್ತೇವೆ ನಾವು 0 5 ವೋಲ್ಟ್ಗಳ ಹಂತಗಳಲ್ಲಿ ಇನ್ಪುಟ್ ಆಂಪ್ಲಿಟ್ಯೂಡ್ಗಳನ್ನು ಬದಲಾಯಿಸುತ್ತೇವೆ ಮತ್ತು ಅನುಗುಣವಾದ ಔಟ್ಪುಟ್ ವೋಲ್ಟೇಜ್ ಅನ್ನು ಗಮನಿಸಿ ಅಂದರೆ ಆರಂಭದಲ್ಲಿ 0 5 ನಂತರ 1 ನಂತರ 1 5 ಮತ್ತು 2 ನಂತರ 2 ಔಟ್ಪುಟ್ ವೋಲ್ಟೇಜ್ ಸ್ಯಾಚುರೇಶನ್ ವೋಲ್ಟೇಜ್ ವಿಸಿಸಿ ಮತ್ತು ವಿಇಇ ಗಿಂತ ಹೆಚ್ಚಾದಾಗ ಔಟ್ಪುಟ್ ವೋಲ್ಟೇಜ್ನಕ್ಲಿಪಿಂಗ್ ಅನ್ನು ನಾವು ಗಮನಿಸುತ್ತೇವೆ ಇನ್ವರ್ಟಿಂಗ್ ಮತ್ತು ಇನ್ವರ್ಟಿಂಗ್ ಮಾಡದ ಆಂಪ್ಲಿಫೈಯರ್ ಅಥವಾ 2 ವೋಲ್ಟ್ಗಳಲ್ಲಿನ ಇನ್ಪುಟ್ ಸಿಗ್ನಲ್ ಮತ್ತು ಲಾಭವು ಸುಮಾರು 12 ಆಗಿದ್ದಾಗ 2 ರಿಂದ 12 ರವರೆಗೆ 24 ಆಗಿರುತ್ತದೆ ನಾವು ಔಟ್ಪುಟ್ನಲ್ಲಿ 24 ವಿ ಅನ್ನು ನೋಡಲಾಗುವುದಿಲ್ಲ ಏಕೆಂದರೆ ನಾವು ನೀಡುತ್ತಿರುವ ಬಯಾಸ್ ವೋಲ್ಟೇಜ್ 15 ಆದ್ದರಿಂದ ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ನೆನಪಿಟ್ಟುಕೊಳ್ಳುವುದು ತುಂಬಾ ಸುಲಭ ಅಂದರೆ ಕೆಳಗಿನ ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ ಜೋಡಿಗಳ ವ್ಯಾಪ್ತಿ ಎಡ್ಜ್ ಕ್ಲಿಪಿಂಗ್ ಅನ್ನು ಗಮನಿಸಲಾಗುವುದಿಲ್ಲ ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ ಅನ್ನು ಪ್ರತಿನಿಧಿಸುತ್ತದೆ ಈಗ ಈ ನಿರ್ದಿಷ್ಟ ಕೋಷ್ಟಕವನ್ನು ನೀವು ನೋಡಿದರೆ ನಾವು ಇನ್ಪುಟ್ ವೋಲ್ಟೇಜ್ ಅನ್ನು ಬರೆಯಬೇಕಾಗಿದೆ ಆದ್ದರಿಂದ ಮೊದಲು ನಾವು 0 5 ವೋಲ್ಟ್ಗಳನ್ನು ಬರೆಯೋಣ ಔಟ್ಪುಟ್ ವೋಲ್ಟೇಜ್ ಎಂದರೇನು ಆದರ್ಶ ಉತ್ಪಾದನೆ ಯಾವುದು ನಾವು ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ ಶ್ರೇಣಿಯನ್ನು ಅದರ ಅಳತೆ ಮಾಡುವಾಗ ಅರ್ಥಮಾಡಿಕೊಳ್ಳಬಹುದು ಆದ್ದರಿಂದ ನಾವು ಈ ಪ್ರಯೋಗವನ್ನು ಯಾವುದೇ ಪ್ರಯೋಗಾಲಯದ ಸ್ಥಿತಿಯಲ್ಲಿ ಮಾಡಬಹುದು ನಾನು ಯಾವುದೇ ಪ್ರಯೋಗಾಲಯದ ಸ್ಥಿತಿಯನ್ನು ಹೇಳಿದಾಗ ಇದರರ್ಥ ನಿಮ್ಮ ಡಿಸಿ ವಿದ್ಯುತ್ ಸರಬರಾಜು ಫಂಕ್ಷನ್ ಜನರೇಟರ್ ಅಥವಾ ಆಸಿಲ್ಲೋಸ್ಕೋಪ್ ಆಪ್ ಆಂಪ್ ಬ್ರೆಡ್ಬೋರ್ಡ್ ಮತ್ತು ಅದನ್ನು ಸಂಪರ್ಕಿಸಲು ಕೆಲವು ಕನೆಕ್ಟರ್ಗಳು ಇದ್ದರೆ ನಂತರ ನೀವು ಪ್ರಯೋಗವನ್ನು ಬಹಳ ಸುಲಭವಾಗಿ ಮಾಡಬಹುದು ಆದ್ದರಿಂದ ಇನ್ವರ್ಟಿಂಗ್ ಆಂಪ್ಲಿಫೈಯರ್ನ ಬ್ರೆಡ್ಬೋರ್ಡ್ ಅನ್ನು ಈಗ ನೋಡೋಣ ನಾನು ಸರ್ಕ್ಯೂಟ್ ಅನ್ನು ಬದಲಾಯಿಸಿಲ್ಲ ಏಕೆಂದರೆ ಬದಲಾಗುವುದರಿಂದ ಯಾವುದೇ ಪ್ರಯೋಜನವಿಲ್ಲ ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ ಅನ್ನು ಅರ್ಥಮಾಡಿಕೊಳ್ಳುವ ಸರ್ಕ್ಯೂಟ್ ನಾವು ನೋಡಬೇಕಾದದ್ದು ನಾವು 0 5 ವೋಲ್ಟ್ 1 ಕಿಲೋಹೆರ್ಟ್ಜ್ನ ಇನ್ಪುಟ್ ವೋಲ್ಟೇಜ್ ಅನ್ನು ಅನ್ವಯಿಸಿದರೆ ಔಟ್ಪುಟ್ ಯಾವುದು ನಾವು ಇನ್ಪುಟ್ ನೋಡುತ್ತೇವೆ ನಾವು ಔಟ್ಪುಟ್ ನೋಡುತ್ತೇವೆ ನಾವು ಇನ್ಪುಟ್ ಅನ್ನು ಹೆಚ್ಚಿಸುತ್ತೇವೆ ನಾವು ಔಟ್ಪುಟ್ನಲ್ಲಿ ಬದಲಾವಣೆಯನ್ನು ನೋಡುತ್ತೇವೆ ನಾವು ಇನ್ಪುಟ್ ಹೆಚ್ಚಿಸುತ್ತಲೇ ಇರುತ್ತೇವೆ ಔಟ್ಪುಟ್ ಅನ್ನು ಹೆಚ್ಚಿಸುವುದನ್ನು ನಾವು ನೋಡುತ್ತೇವೆ ಆದರೆ ಆ ಔಟ್ಪುಟ್ ಒಂದು ಹಂತದಲ್ಲಿ ಕ್ಲಿಪ್ ಆಗುತ್ತದೆ ಅದು ಬಯಾಸ್ ವೋಲ್ಟೇಜ್ಗಿಂತ ಹೆಚ್ಚಾಗಿದೆ ಅಥವಾ ಇದು ಪಕ್ಷಪಾತ ವೋಲ್ಟೇಜ್ಗಿಂತ ಸ್ವಲ್ಪ ಕಡಿಮೆ ಔಟ್ಪುಟ್ ಕ್ಲಿಪ್ ಆಗಿರುತ್ತದೆ ಅಂದರೆ 15 ವೋಲ್ಟ್ಗಳು ಅದು 13 5 ಅಥವಾ 13 6 ರ ಸುಮಾರಿಗೆ ಎಲ್ಲೋ ಕ್ಲಿಪ್ ಮಾಡುತ್ತದೆ ಆದ್ದರಿಂದ ಮೊದಲು 0 5 ವೋಲ್ಟ್ಗಳನ್ನು ಅನ್ವಯಿಸೋಣ ಆದ್ದರಿಂದ ಮತ್ತೆ ಸುಮನ್ ನಮಗೆ ಸಹಾಯ ಮಾಡಲಿದ್ದಾರೆ ಆದ್ದರಿಂದ ಸುಮನ್ ನೀವು ಫಂಕ್ಷನ್ ಜನರೇಟರ್ ಗೆ ದಯವಿಟ್ಟು 0 5 ವೋಲ್ಟ್ಗಳನ್ನು ಅನ್ವಯಿಸಿ ಹೌದು ಸರಿ ಈಗ ಇದು ಈಗಾಗಲೇ 500 ಮಿಲಿವೋಲ್ಟ್ ಆಗಿರುವುದನ್ನು ನೀವು ನೋಡಬಹುದು ಅಥವಾ 1 ಕಿಲೋ ಹರ್ಟ್ಜ್ ಆವರ್ತನದಲ್ಲಿ 0 5 ವೋಲ್ಟ್ಗಳನ್ನು ಇನ್ವರ್ಟಿಂಗ್ ಮಾಡದ ಆಪರೇಷನ್ ಆಂಪ್ಲಿಫೈಯರ್ನ ಇನ್ವರ್ಟಿಂಗ್ ಮಾಡದ ಆಂಪ್ಲಿಫೈಯರ್ಗೆ ಅನ್ವಯಿಸಬಹುದು ಎಂದು ನಾವು ಹೇಳಬಹುದು 6 ಔಟ್ಪುಟ್ನಲ್ಲಿ ನಾವು ಸುಮಾರು 6 ವೋಲ್ಟ್ 6 2 ವೋಲ್ಟ್ಗಳನ್ನು ನೋಡುತ್ತೇವೆ ನೀವು ನೀಲಿ ಬಣ್ಣದ ವಿಷಯವನ್ನು ನೋಡಬಹುದು 2 ಔಟ್ಪುಟ್ನಲ್ಲಿ 6 2 ವೋಲ್ಟ್ಗಳು ಮತ್ತು ಇನ್ಪುಟ್ ಹಳದಿ ಒಂದು ಗರಿಷ್ಠ 540 ಮಿಲಿವೋಲ್ಟ್ಗಳಿಗೆ ಗರಿಷ್ಠವಾಗಿರುತ್ತದೆ ಅಂದರೆ ಇನ್ನೂ ಔಟ್ಪುಟ್ ಅನ್ನು ಕ್ಲಿಪ್ ಮಾಡಲಾಗಿಲ್ಲ 0 5 ಸರಿ ಇದು ನಿಮ್ಮ ಲಾಭದ ಮೇಲೆ ಅವಲಂಬಿತವಾಗಿರುತ್ತದೆ ಆದ್ದರಿಂದ ಮರೆಯಬೇಡಿ ನೀವು ಹೆಚ್ಚಿನ ಲಾಭವನ್ನು ಹೊಂದಿಸಿದರೆ 0 5 ಸಹ ನಿಮ್ಮ ವೋಲ್ಟೇಜ್ ಶ್ರೇಣಿಯಾಗಿರುತ್ತದೆ ಆದ್ದರಿಂದ 0 5 ಕ್ಕಿಂತ ಕಡಿಮೆ ಏನು ನೀವು ಅದನ್ನು ಇನ್ಪುಟ್ ವೋಲ್ಟೇಜ್ ಶ್ರೇಣಿಯಾಗಿ ಬಳಸಬಹುದು ಅದು ನಿಮ್ಮ ಲಾಭವನ್ನು ಅವಲಂಬಿಸಿರುತ್ತದೆ ನಾನು ನನ್ನ ಲಾಭವನ್ನು 11 ರ ಸುಮಾರಿಗೆ ಇಟ್ಟುಕೊಂಡರೆ 0 5 ಬಾರಿ 11 ಎಲ್ಲೋ 5 5 ರಷ್ಟಿದೆ ಆದ್ದರಿಂದ ಇದು ನಮಗೆ ಸರಿಸುಮಾರು 6 ವೋಲ್ಟ್ಗಳನ್ನು ನೀಡುತ್ತದೆ ಏಕೆಂದರೆ ಪ್ರತಿರೋಧಕಗಳ ಮೌಲ್ಯವನ್ನು ಹೊಂದಿಕೆಯಾಗದ ಪ್ರತಿರೋಧಕಗಳ ಕೊನೆಯ ಸಮಯವನ್ನು ನಾನು ನಿಖರವಾಗಿ ಹೇಳಿದ್ದೇನೆ ಅದಕ್ಕಾಗಿಯೇ ಈಗ ನಾವು 1 ವೋಲ್ಟ್ಗಳಿಗೆ ಹೆಚ್ಚಿಸೋಣ ಈಗ ಅವರು ವೋಲ್ಟೇಜ್ ಅನ್ನು 1 ವೋಲ್ಟ್ಗೆ ಹೆಚ್ಚಿಸುತ್ತಿದ್ದಾರೆ ಈಗ ನಾವು 1 04 ರ ಇನ್ಪುಟ್ ಅನ್ನು ಅನ್ವಯಿಸಿದಾಗ ನಾವು 12 6 ರ ಔಟ್ಪುಟ್ ಪಡೆಯುತ್ತಿದ್ದೇವೆ ಇನ್ನೂ ಅದನ್ನು ಕ್ಲಿಪ್ ಮಾಡಲಾಗಿಲ್ಲ ಏಕೆಂದರೆ ಇನ್ನೂ ಈ ಇನ್ಪುಟ್ ಅಥವಾ ಔಟ್ಪುಟ್ ಸಿಗ್ನಲ್ ಬಯಾಸ್ ವೋಲ್ಟೇಜ್ ಗಿಂತ ಕಡಿಮೆಯಾಗಿದೆ ಈಗ ನಾವು ಅದನ್ನು ಇನ್ನೊಂದು 0 5 ಅಂದರೆ 1 04 ಅಥವಾ 1 ವೋಲ್ಟ್ನಿಂದ 1 5 ವೋಲ್ಟ್ಗಳಿಗೆ ಹೆಚ್ಚಿಸುತ್ತೇವೆಯೇ ಎಂದು ನೋಡೋಣ ಆದ್ದರಿಂದ ಅವರು ಆವರ್ತನ ಜನರೇಟರ್ ಅನ್ನು ಬದಲಾಯಿಸುತ್ತಿದ್ದಾರೆ ಆವರ್ತನ ಜನರೇಟರ್ ಇಂದ ಸಿಗ್ನಲ್ ಈಗ 1 5 ವೋಲ್ಟ್ ಆಗಿದೆ ಮತ್ತು ಈಗ ಕ್ಲಿಪಿಂಗ್ ಸಂಭವಿಸುತ್ತಿರುವುದನ್ನು ನಾವು ನೋಡಬಹುದು ಔಟ್ಪುಟ್ ಪೀಕ್ ಟು ಪೀಕ್ ಸುಮಾರು 15 ವೋಲ್ಟ್ ಆಗಿರುವುದರಿಂದ ಇದು ನಮ್ಮ ಬಯಾಸ್ ವೋಲ್ಟೇಜ್ಗೆ ಬಹಳ ಹತ್ತಿರದಲ್ಲಿದೆ ಇದ್ದಕ್ಕಿದ್ದಂತೆ ನಾವು ಕ್ಲಿಪಿಂಗ್ ಅನ್ನು ನೋಡುತ್ತೇವೆ ಅಂದರೆ ಈ ರೀತಿಯ ಪ್ರಯೋಗಗಳಿಂದ ಇನ್ಪುಟ್ ವೋಲ್ಟೇಜ್ ಶ್ರೇಣಿ ಯಾವುದು ಔಟ್ಪುಟ್ ವೋಲ್ಟೇಜ್ ಶ್ರೇಣಿ ಎಂದರೇನು ಆದ್ದರಿಂದ ಇದು ಅತ್ಯಂತ ಸರಳವಾದ ಪ್ರಯೋಗವಾಗಿದೆ ಮತ್ತು ನೀವು ಈ ಪ್ರಯೋಗವನ್ನು 5 ನಿಮಿಷಗಳಲ್ಲಿ ಮಾಡಬಹುದು ಇಂಟಿಗ್ರೇಟೆಡ್ ಸರ್ಕ್ಯೂಟ್ನ ಇನ್ಪುಟ್ ಮತ್ತು ಔಟ್ಪುಟ್ ವೋಲ್ಟೇಜ್ ಶ್ರೇಣಿ ಯಾವುದು ಎಂಬುದನ್ನು ನೀವು ಅರ್ಥಮಾಡಿಕೊಳ್ಳಬಹುದು ಅದು ನಿಮ್ಮ ಕಾರ್ಯಾಚರಣೆಯ ವರ್ಧಕ ಮತ್ತು ಅದು ನೀವು ಅನ್ವಯಿಸುತ್ತಿರುವ ಬಯಾಸ್ ವೋಲ್ಟೇಜ್ ಅನ್ನು ಅವಲಂಬಿಸಿರುತ್ತದೆ ಎಂಬುದನ್ನು ಸಹ ನೆನಪಿಡಿ ಆದ್ದರಿಂದ ನಾವು ಶೀಘ್ರವಾಗಿ ಮುಂದಿನ ವಿಭಾಗಕ್ಕೆ ಹೋಗೋಣ ವೋಲ್ಟೇಜ್ ಫಾಲ್ಲೋರ್ ಆದ್ದರಿಂದ ಈ ವೋಲ್ಟೇಜ್ ಫಾಲ್ಲೋರ್ ನಿಖರವಾಗಿ ಏನು ನಾವು ಬಳಸುವ ವೋಲ್ಟೇಜ್ ಫಾಲ್ಲೋರ್ ನಾವು ಅದನ್ನು ಏಕತೆ ಲಾಭ ವರ್ಧಕವಾಗಿ ಸಮಾನ ವೋಲ್ಟೇಜ್ ಫಾಲ್ಲೋರ್ ಮಾದರಿಯಾಗಿ ಬಳಸಿದರೆ ನೀವು ಪರದೆಯ ಮೇಲೆ ನೋಡುವಂತೆ ನಾವು ಅದನ್ನು ಸೆಳೆಯಬಹುದು ಇದು ವೋಲ್ಟೇಜ್ ಫಾಲ್ಲೋರ್ ನಾವು ಇನ್ವರ್ಟಿಂಗ್ ಮಾಡದ ಟರ್ಮಿನಲ್ನಲ್ಲಿ ಇನ್ಪುಟ್ ಅನ್ನು ಅನ್ವಯಿಸುತ್ತಿದ್ದೇವೆ ಮತ್ತು ಇನ್ವರ್ಟಿಂಗ್ ಟರ್ಮಿನಲ್ನೊಂದಿಗೆ ನಾವು ಔಟ್ಪುಟ್ ಅನ್ನು ಕಡಿಮೆ ಮಾಡಬೇಕು ಯಾವುದೇ ವೋಲ್ಟೇಜ್ ಇನ್ಪುಟ್ನಲ್ಲಿರುತ್ತದೆ ಅದೇ ವೋಲ್ಟೇಜ್ ಔಟ್ಪುಟ್ನಲ್ಲಿ ಕಾಣಿಸುತ್ತದೆ ವೋಲ್ಟೇಜ್ ಫಾಲ್ಲೋರ್ಗಳ ಇನ್ಪುಟ್ ಪ್ರತಿರೋಧವು ಅನಂತವಾಗಿದೆ ನಾವು ಸಮಾನ ಸರ್ಕ್ಯೂಟ್ ಅಥವಾ ಸಮಾನ ವೋಲ್ಟೇಜ್ ಆಂಪ್ಲಿಫಯರ್ ಮಾದರಿಯನ್ನು ಹೇಗೆ ಸೆಳೆಯಬಹುದು ಆದ್ದರಿಂದ ವೋಲ್ಟೇಜ್ ಫಾಲ್ಲೋರ್ನ ಔಟ್ಪುಟ್ ಪ್ರತಿರೋಧವು 0 ಔಟ್ಪುಟ್ ವೋಲ್ಟೇಜ್0 ಗಳಿಕೆ 1 ಆದ್ದರಿಂದ ನಾವು ಲಾಭವನ್ನು 1 ಕ್ಕೆ ಸಮನಾಗಿ ಸೆಳೆಯುತ್ತೇವೆ ಆಂಪ್ಲಿಫಯರ್ ಮಾದರಿಯನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ನೀವು ಯಾವ ರೀತಿಯ ಎಲೆಕ್ಟ್ರಾನಿಕ್ ಮಾಡ್ಯೂಲ್ಗಳಲ್ಲಿ ವೋಲ್ಟೇಜ್ ಫಾಲ್ಲೋರ್ಗಳನ್ನು ಬಳಸಲಿದ್ದೀರಿ ಅಥವಾ ನೀವು ಬಿಜೆಟಿಯ ಬಗ್ಗೆ ಮಾತನಾಡಿದರೆ ನಾವೆಲ್ಲರೂ ಅಧ್ಯಯನ ಮಾಡಿದ್ದೇವೆ ಎಂದು ಭಾವಿಸೋಣ ಕಾಮನ್ ಎಮಿಟರ್ ಆಂಪ್ಲಿಫಯರ್ ಕಾಮನ್ ಬೇಸ್ ಆಂಪ್ಲಿಫಯರ್ ಕಾಮನ್ ಕಲೆಕ್ಟರ್ ಆಂಪ್ಲಿಫಯರ್ ಕಾಮನ್ ಕಲೆಕ್ಟರ್ ಆಂಪ್ಲಿಫಯರ್ ವೋಲ್ಟೇಜ್ ಫಾಲ್ಲೋರ್ ನ ಹೊರತುಪಡಿಸಿ ಬೇರೆ ಏನೂ ಅಲ್ಲ ಬಾಯಿಯಿಂದ ಈ ಸಿಗ್ನಲ್ ಈ ಮೈಕ್ಗೆ ಹೇಗೆ ಹೋಗುತ್ತದೆ ಮೈಕ್ ಮೂಲಕ ಎಲೆಕ್ಟ್ರಾನಿಕ್ ಮಾಡ್ಯೂಲ್ ಇದೆ ಮತ್ತು ಅದು ಅಂತಿಮವಾಗಿ ಸ್ಪೀಕರ್ಗೆ ವರ್ಗಾಯಿಸಲ್ಪಡುತ್ತದೆ ಅದು ಸ್ಪೀಕರ್ ಆಗಿದ್ದು ಇಲ್ಲಿ ಯಾವ ರೀತಿಯ ಸರ್ಕ್ಯೂಟ್ ಇನ್ಪುಟ್ ಸರ್ಕ್ಯೂಟ್ ಆಗಿರಬಹುದು ಮತ್ತು ಸ್ಪೀಕರ್ನಲ್ಲಿ ಯಾವ ರೀತಿಯ ಸರ್ಕ್ಯೂಟ್ ಔಟ್ಪುಟ್ ಆಗಿರಬಹುದು ಆದ್ದರಿಂದ ನಾವು ಅರ್ಥಮಾಡಿಕೊಳ್ಳಬೇಕಾದದ್ದು ಹೀಗೆ ಎಲೆಕ್ಟ್ರಾನಿಕ್ಸ್ ದೃಷ್ಟಿಕೋನದಿಂದ ಸಾಮಾನ್ಯ ಹೊರಸೂಸುವ ವರ್ಧಕವು ಹೆಚ್ಚಿನ ಇನ್ಪುಟ್ ಪ್ರತಿರೋಧವನ್ನು ಹೊಂದಿರುತ್ತದೆ ಅದನ್ನು ಎಲ್ಲಿ ಬಳಸಬಹುದು ಸಾಮಾನ್ಯ ಸಂಗ್ರಾಹಕ ವರ್ಧಕ ಸರಿ ಇದು ವೋಲ್ಟೇಜ್ ಫಾಲ್ಲೋರ್ ಆದರೆ ಪ್ರವಾಹವನ್ನು ಹೆಚ್ಚಿಸಬಹುದು ವೋಲ್ಟೇಜ್ ಅನ್ನು ಅನುಸರಿಸುತ್ತದೆ ಆದರೆ ಪ್ರವಾಹವನ್ನು ವರ್ಧಿಸಲಾಗುತ್ತದೆ ಸರಿ ಆದ್ದರಿಂದ ಅದನ್ನು ಎಲ್ಲಿ ಬಳಸಬಹುದು ನಿಮ್ಮ ಎಲೆಕ್ಟ್ರಾನಿಕ್ಸ್ ಅನ್ನು ನಿಜ ಜೀವನದ ಅಪ್ಲಿಕೇಶನ್ಗಳೊಂದಿಗೆ ನೀವು ಸಂಪರ್ಕಿಸಿದಾಗ ಅದನ್ನು ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭವಾಗುತ್ತದೆ ಆದ್ದರಿಂದ ಸ್ಪೀಕರ್ ಮಾತನಾಡುವಾಗ ಅವರು ಮೈಕ್ರೊಫೋನ್ ಬಳಸುತ್ತಿದ್ದಾರೆ ಆದ್ದರಿಂದ ಆಂಪ್ಲಿಫೈಯರ್ಗೆ ಇನ್ಪುಟ್ ಸಿಗ್ನಲ್ ಸಾಮಾನ್ಯ ಹೊರಸೂಸುವವನು ಆಂಪ್ಲಿಫಯರ್ ಎಲೆಕ್ಟ್ರಾನಿಕ್ ಮಾದರಿ ಅಂದರೆ ಇನ್ಪುಟ್ ಸಾಮಾನ್ಯ ಹೊರಸೂಸುವ ಆಂಪ್ಲಿಫೈಯರ್ ಆಗಿರಬಹುದು ಔಟ್ಪುಟ್ ಸ್ಪೀಕರ್ ನಲ್ಲಿದೆ ಆದ್ದರಿಂದ ಅಲ್ಲಿ ನಮಗೆ ವೋಲ್ಟೇಜ್ ಫಾಲ್ಲೋರ್ ಅಗತ್ಯವಿರುತ್ತದೆ ಅದನ್ನೇ ನಾವು ಇದೀಗ ಕಲಿಯುತ್ತಿದ್ದೇವೆ ವೋಲ್ಟೇಜ್ ಫಾಲೋಯರ್ ಸರ್ಕ್ಯೂಟ್ ಹೇಗೆ ಕಾರ್ಯನಿರ್ವಹಿಸುತ್ತದೆ ನಾವು ಹೇಗೆ ಅಳತೆ ಮಾಡಬಹುದು ವೋಲ್ಟೇಜ್ ಫಾಲೋಯರ್ ಸರ್ಕ್ಯೂಟ್ ಎಂದರೇನು ಇನ್ಪುಟ್ನಲ್ಲಿ ವೋಲ್ಟೇಜ್ ಎಷ್ಟು ಔಟ್ಪುಟ್ನಲ್ಲಿ ವೋಲ್ಟೇಜ್ ಎಷ್ಟು ವೋಲ್ಟೇಜ್ ಫಾಲ್ಲೋರ್ಗಳನ್ನು ಅರ್ಥಮಾಡಿಕೊಳ್ಳುವ ಗುರಿ ಅದು ಆದ್ದರಿಂದ ನಾನು ಈ ನಿರ್ದಿಷ್ಟ ಸರ್ಕ್ಯೂಟ್ ಅನ್ನು ಕಲಿತರೆ ಅದನ್ನು ನಾನು ಎಲ್ಲಿ ಬಳಸಬಹುದು ಎಂದು ಯಾವಾಗಲೂ ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಈಗ ನಾನು ವೋಲ್ಟೇಜ್ ಫಾಲ್ಲೋರ್ಗಳನ್ನು ಹೊಂದಿದ್ದೇನೆ ಎಂದು ನಾವು ಬೇಗನೆ ನೋಡೋಣ ಮತ್ತು ನಾನು ಮಾಡದಿದ್ದರೆ ವೋಲ್ಟೇಜ್ ಫಾಲ್ಲೋರ್ ಅನ್ನು ಬಳಸಿಕೊಂಡು ಪ್ರಯೋಗವನ್ನು ಮಾಡಲು ನೀವು ಸರ್ಕ್ಯೂಟ್ ಅನ್ನು ಬಳಸಬೇಕಾಗುತ್ತದೆ ಅಂದರೆ ಚಿತ್ರದಲ್ಲಿ ತೋರಿಸಿರುವಂತೆ ನೀವು ಕಾರ್ಯಾಚರಣೆ ವರ್ಧಕವನ್ನು ಸಂಪರ್ಕಿಸಬೇಕು ನಂತರ 1 ಕಿಲೋ ಹರ್ಟ್ಜ್ನಲ್ಲಿ 1 ವೋಲ್ಟ್ ಪೀಕ್ ಟು ಪೀಕ್ ಸೈನ್ ತರಂಗವನ್ನು ಇನ್ಪುಟ್ ವಿಇನ್ ಗೆ ಇಲ್ಲಿ ಅನ್ವಯಿಸಿ ಸರಿ ನಂತರ ಇಲ್ಲಿ ಔಟ್ಪುಟ್ ವಿಔಟ್ ಅನ್ನು ಗಮನಿಸಿ ಮತ್ತು ಕೋಷ್ಟಕದಲ್ಲಿ ಗರಿಷ್ಠ ಮೌಲ್ಯದಿಂದ ಗರಿಷ್ಠ ಮೌಲ್ಯ ಗಮನಿಸಿ ಈಗ ಹೆಚ್ಚಿನ ಮತ್ತು ಕಡಿಮೆ ಆಂಪ್ಲಿಟ್ಯೂಡ್ಗಳಿಗಾಗಿ ಪ್ರಯೋಗಗಳನ್ನು ಪುನರಾವರ್ತಿಸಿ ಮತ್ತು ಅವಲೋಕನಗಳನ್ನು ಗಮನಿಸಿ ಅಂತಿಮವಾಗಿ ಕೋಷ್ಟಕದಲ್ಲಿ ಕಂಡುಬರುವ ಲಾಭವನ್ನು ಲೆಕ್ಕಹಾಕಿ ಮತ್ತು ಅದನ್ನು ಸೈದ್ಧಾಂತಿಕ ಲಾಭದೊಂದಿಗೆ ಹೋಲಿಕೆ ಮಾಡಿ ಈಗ ನಾವು ಬ್ರೆಡ್ಬೋರ್ಡ್ ಬಳಸುತ್ತೇವೆ ಆದ್ದರಿಂದ ನಾವು ಈಗ ವೋಲ್ಟೇಜ್ ಫಾಲೋಯರ್ ಸರ್ಕ್ಯೂಟ್ ಅನ್ನು ಅರ್ಥಮಾಡಿಕೊಳ್ಳುತ್ತಿದ್ದೇವೆ ಬ್ರೆಡ್ಬೋರ್ಡ್ನಲ್ಲಿ ಪರದೆಯ ಮೇಲೆ ತೋರಿಸಿರುವಂತೆ ಅವರು ವೋಲ್ಟೇಜ್ ಫಾಲ್ಲೋರ್ ಅನ್ನು ಸಂಪರ್ಕಿಸುತ್ತಾರೆ ಹಾಗಾದರೆ ಅವರು ಏನು ಮಾಡುತ್ತಿದ್ದಾರೆ ಮೊದಲು ಅವರು ಬಯಾಸ್ ವೋಲ್ಟೇಜ್ಗಳನ್ನು ಅನ್ವಯಿಸುತ್ತಿದ್ದಾರೆ 15 ಆದ್ದರಿಂದ ನೀವು ನಿಜವಾಗಿಯೂ ಅರ್ಥಮಾಡಿಕೊಂಡಿದ್ದೀರಾ ಅಥವಾ ಇಲ್ಲವೇ ಎಂದು ತಿಳಿಯಲು ನೀವು ಬಯಸಿದಾಗ ಎಲೆಕ್ಟ್ರಾನಿಕ್ಸ್ ತಿಳಿದಿಲ್ಲದ ವ್ಯಕ್ತಿಗೆ ಅದೇ ವಿಷಯವನ್ನು ವಿವರಿಸಲು ಪ್ರಯತ್ನಿಸಿ ನೀವು ಹೇಳುತ್ತಿರುವುದು ಅರ್ಥಪೂರ್ಣವಾಗಿದೆ ಎಂದು ಅವನಿಗೆ ಮನವರಿಕೆಯಾದರೆ ಇದರರ್ಥ ನೀವು ಈಗಾಗಲೇ ವಿಷಯವನ್ನು ತಿಳಿದಿದ್ದೀರಿ ಆದ್ದರಿಂದ ವೋಲ್ಟೇಜ್ ಫಾಲ್ಲೋರ್ಗಳ ಉದಾಹರಣೆಯನ್ನು ನಾನು ನಿಮಗೆ ನೀಡಿದ್ದೇನೆ ಆಂಪ್ಲಿಫಯರ್ ಬಗ್ಗೆ ಏನು ನಾವು ಆಂಪ್ಲಿಫೈಯರ್ ಅನ್ನು ಎಲ್ಲಿ ಬಳಸಬಹುದು ಲೈವ್ ಉದಾಹರಣೆಗಳನ್ನು ನೀಡಿ ಮತ್ತು ಅದು ಆಸಕ್ತಿದಾಯಕವಾಗುತ್ತದೆ ಆದ್ದರಿಂದ ಈಗ ನಾವು ಬ್ರೆಡ್ಬೋರ್ಡ್ನಲ್ಲಿ ವೋಲ್ಟೇಜ್ ಫಾಲ್ಲೋರ್ಗಳನ್ನು ನೋಡಬಹುದು ಸರ್ಕ್ಯೂಟ್ ಈಗಾಗಲೇ ಸಂಪರ್ಕಗೊಂಡಿರುವುದನ್ನು ನಾವು ನೋಡಬಹುದು ನಾವು ಇನ್ಪುಟ್ ವೋಲ್ಟೇಜ್ ಅನ್ನು ಅನ್ವಯಿಸುತ್ತೇವೆ ಆದ್ದರಿಂದ ವೋಲ್ಟೇಜ್ ಎಂದರೇನು ಗ್ರೌಂಡ್ ಅನ್ನು ಹೇಗೆ ಸಂಪರ್ಕಿಸುವುದು 2 ಶೋಧಕಗಳಿವೆ ಎಂದು ನೀವು ನೋಡುತ್ತೀರಿ ಒಂದು ಉದ್ದವಾಗಿದೆ ಒಂದು ಚಿಕ್ಕದಾಗಿದೆ ಕಡಿಮೆ ಒಂದು ಗ್ರೌಂಡ್ ಗೆ ಹೋಗುತ್ತದೆ ಮುಂದೆ ಒಂದು ಸಿಗ್ನಲ್ಗೆ ಹೋಗುತ್ತದೆ ದಯವಿಟ್ಟು ಔಟ್ಪುಟ್ ತರಂಗ ರೂಪವನ್ನು ಸರಿಹೊಂದಿಸಬಹುದೇ ಔಟ್ಪುಟ್ನ ವೈಶಾಲ್ಯವನ್ನು ಬದಲಾಯಿಸಿ ನೀವು ಆಟೋ ಸ್ಕೇಲ್ ಬಟನ್ ಒತ್ತಬಹುದೇ ನೋಡಿ ಬಹಳ ಸುಲಭವಾದ ಅವಕಾಶವಿದೆ ಆದ್ದರಿಂದ ಹುಡುಗರಿಗೆ ಆಸಿಲ್ಲೋಸ್ಕೋಪ್ ಅನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುವುದನ್ನು ನೋಡಿ ಸರಿ ಯಾವುದೇ ಕಾರಣದಿಂದ ನೀವು ಅಷ್ಟಾಗಿ ಪರಿಚಿತರಾಗಿಲ್ಲ ಅಥವಾ ವಿಷಯಗಳನ್ನು ಹೇಗೆ ಹೊಂದಿಸುವುದು ಎಂದು ನಿಮಗೆ ತಿಳಿದಿಲ್ಲ ಎಂದು ನೀವು ಭಾವಿಸಿದರೆ ನಿಮ್ಮ ಆಸಿಲ್ಲೋಸ್ಕೋಪ್ನಲ್ಲಿ ಯಾವುದಾದರೂ ಆಟೋ ಸ್ಕೇಲ್ ಬಟನ್ ಇದ್ದರೆ ಅದನ್ನು ಒತ್ತಿ ಇದು ಅದನ್ನು ಸ್ವಯಂ ಮಾಪನ ಮಾಡುತ್ತದೆ ಮತ್ತು ನೀವು ಅರ್ಥಮಾಡಿಕೊಳ್ಳುವುದು ತುಂಬಾ ಸುಲಭ ಆದ್ದರಿಂದ ನಾವು ನೋಡುತ್ತಿರುವುದು ನಾವು ಇನ್ಪುಟ್ನಲ್ಲಿ 1 ಕಿಲೋಹೆರ್ಟ್ಜ್ ಆವರ್ತನದ ಸುತ್ತಲೂ 1 ವೋಲ್ಟ್ ಪೀಕ್ ಟು ಪೀಕ್ ಅನ್ನು ಅನ್ವಯಿಸಿದ್ದೇವೆ ಆದ್ದರಿಂದ ಇನ್ಪುಟ್ ವೋಲ್ಟೇಜ್ ಫಾಲ್ಲೋರ್ ಅನ್ನು ಅನುಸರಿಸುತ್ತದೆ ಔಟ್ಪುಟ್ ಯಾವುದೇ ವರ್ಧನೆಯಿಲ್ಲದೆ ಇನ್ಪುಟ್ ಅನ್ನು ಅನುಸರಿಸುತ್ತದೆ ಆದ್ದರಿಂದ ಇನ್ಪುಟ್ ಮತ್ತು ಡಿಸಿ ಔಟ್ಪುಟ್ ಚಾನೆಲ್ 1 ಮತ್ತು 2 ನಲ್ಲಿ ಗರಿಷ್ಠದಿಂದ ಗರಿಷ್ಠ ವೋಲ್ಟೇಜ್ ಅನ್ನು ನೀವು ನೋಡಿದರೆ ವೋಲ್ಟೇಜ್ ಒಂದೇ ಆಗಿರುತ್ತದೆ ಆದ್ದರಿಂದ ವೋಲ್ಟೇಜ್ ಫಾಲ್ಲೋರ್ ಅಂದರೆ ಈ ಸರ್ಕ್ಯೂಟ್ ಅನ್ನು ಇನ್ಪುಟ್ ಬಗ್ಗೆ ಇರುವ ವೋಲ್ಟೇಜ್ ಅನ್ನು ಅನುಸರಿಸಲು ಬಳಸಬಹುದು ಸರಿ ಇದು ಔಟ್ಪುಟ್ ನಂತೆಯೇ ಅದೇ ವೋಲ್ಟೇಜ್ ಅನ್ನು ಹೊಂದಿರುತ್ತದೆ ಈ ವೋಲ್ಟೇಜ್ ಫಾಲ್ಲೋರ್ ಅನ್ನು ನಿಖರವಾಗಿ ಬಳಸುವ ಅಪ್ಲಿಕೇಶನ್ ಅನ್ನು ನಾನು ನಿಮಗೆ ಹೇಳಿದ್ದೇನೆ ಇದನ್ನು ಏಕತೆ ಲಾಭ ವರ್ಧಕ ಎಂದೂ ಏಕೆ ಕರೆಯುತ್ತಾರೆ ಏಕೆಂದರೆ ಲಾಭವೆಂದರೆ ಏಕತೆ ಅಲ್ಲದೆ ಇದನ್ನು ಬಫರ್ ಎಂದು ಏಕೆ ಕರೆಯಲಾಗುತ್ತದೆ ಸರಿ ಆದ್ದರಿಂದ ನೀವು ಹೊಸ ಪರಿಭಾಷೆಗಳನ್ನು ಕೇಳಿದಾಗ ಅದನ್ನು ಬಫರ್ ಎಂದು ಏಕೆ ಕರೆಯುತ್ತಾರೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸಿ ಏಕತೆ ಏಕೆ ವರ್ಧಕ ಪಾತ್ರ ಏನು ಇತರ ಪ್ರಾಯೋಗಿಕ ಅನ್ವಯಿಕೆಗಳಲ್ಲಿ ಈ ನಿರ್ದಿಷ್ಟ ವೋಲ್ಟೇಜ್ ಫಾಲ್ಲೋರ್ಗಳ ಇತರ ಪಾತ್ರವೇನು ಸರಿ ಆದ್ದರಿಂದ ನಿಮ್ಮ ಜ್ಞಾನವನ್ನು ಪ್ರಾಯೋಗಿಕ ಅನ್ವಯಗಳೊಂದಿಗೆ ಪರಸ್ಪರ ಸಂಬಂಧಿಸಲು ನೀವು ಪ್ರಯತ್ನಿಸಿದಾಗ ನೀವು ಹೆಚ್ಚು ಅರ್ಥಮಾಡಿಕೊಳ್ಳುವಿರಿ ಆದ್ದರಿಂದ ಏಕತೆ ಗಳಿಕೆ ವರ್ಧಕದ ಬಗ್ಗೆ ಹೆಚ್ಚಿನ ಉದಾಹರಣೆಗಳನ್ನು ಪಡೆಯಲು ಪ್ರಯತ್ನಿಸಿ ಆದ್ದರಿಂದ ನಾವು ಈ ನಿರ್ದಿಷ್ಟ ಮಾಡ್ಯೂಲ್ ಅನ್ನು ವೋಲ್ಟೇಜ್ ಫಾಲೋಯರ್ ಸರ್ಕ್ಯೂಟ್ನೊಂದಿಗೆ ಪೂರ್ಣಗೊಳಿಸುತ್ತೇವೆ ಮತ್ತು ಮುಂದಿನ ಮಾಡ್ಯೂಲ್ನಲ್ಲಿ ಆಂಪ್ಲಿಫೈಯರ್ ಅನ್ನು ಒಟ್ಟುಗೂಡಿಸುವ ಬಗ್ಗೆ ನಾವು ಚರ್ಚಿಸುತ್ತೇವೆ ಆದ್ದರಿಂದ ಮುಂದಿನ ಮಾಡ್ಯೂಲ್ನಲ್ಲಿ ನಾನು ನಿಮ್ಮನ್ನು ನೋಡುತ್ತೇನೆ ಬೈ